ವಾಸ್ತವಿಕ ಆಂಟೆನಾದಲ್ಲಿ ಸಮಸ್ಯೆ ಏನು ಎಂದು ನೋಡೋಣ ಆದ್ದರಿಂದ ವಾಸ್ತವಿಕ ಆಂಟೆನಾ ನಿಸ್ಸಂಶಯವಾಗಿ ಆಂಟೆನಾ ಉದ್ದವು ಸೀಮಿತವಾಗಿದೆ ಈಗ ಸೀಮಿತ ಉದ್ದದ ಆಂಟೆನಾದಲ್ಲಿ ನೀವು ಯಾವ ಪ್ರವಾಹ ವಿತರಣೆಯನ್ನು ಊಹಿಸುತ್ತೀರಿ ಸರಿಯಾಗಿ ತಿಳಿದಿಲ ಅಲ್ಲವೇ ಉದಾಹರಣೆಗೆ ನಾನು ನಿಮಗೆ ಪ್ರಸರಣ ಮಾರ್ಗವನ್ನು ನೀಡಿದರೆ ಕೊನೆಯಲ್ಲಿ ಅದನ್ನು ಮುಕ್ತ ಸರ್ಕ್ಯೂಟ್ ಆಗಿ ಇಡುತ್ತೇನೆ ಮತ್ತು ನಾನು ಎರಡು ತುದಿಗಳನ್ನು ಬಾಗಿಸಿದರೆ ಅದು ಒಂದು ಕಚ್ಚಾ ರೂಪವಾಗಿದೆ ಹಾಗಾದರೆ ಪ್ರಸರಣ ಮಾರ್ಗದಲ್ಲಿ ಪ್ರವಾಹ ವಿತರಣೆ ಏನು ಸಿನುಸೈಡಲ್ ಸಮಯ ನೋಡಿ 0100 ನಿಂತ ಅಲೆಗಳು ಆದ್ದರಿಂದ ಸೈನುಸಾಯಿಡಲ್ ವಿಶೇಷವಾಗಿ ಕೊನೆಯಲ್ಲಿ ತೆರೆದ ಸರ್ಕ್ಯೂಟ್ ಆಗಿದ್ದರೆ ಆದ್ದರಿಂದ ಆಂಟೆನಾ ರೀತಿಯ ತಂತಿಗಳ ಕೊನೆಯಲ್ಲಿ ಪ್ರವಾಹವು 0 ಆಗಿರುತ್ತದೆ ಮತ್ತು ಯಾವುದೇ ಉದ್ದವನ್ನು ಅವಲಂಬಿಸಿ ನಾನು ಕೆಲವು ರೀತಿಯ ಸೈನುಸೈಡಲ್ ವಿತರಣೆಯನ್ನು ಹೊಂದಿದ್ದೇನೆ ಸಮಯ ನೋಡಿ 0119 ಹೌದು ನಾನು ಆಂಟೆನಾ ನಿರ್ಮಿಸಲು ಮಾನಸಿಕ ಪ್ರಯೋಗ ಮಾಡುವಂತೆ ಕಾಲ್ಪನಿಕವಾಗಸಿದ್ದೇನೆ ಆದರೆ ನೀವು ಬಾಗಿಸಿದ ನಂತರ ಇದು ವಾಸ್ತವಿಕವಾಗಿ ಆಗುವುದಿಲ್ಲ ನಿಖರವಾಗಿ ಪ್ರಸರಣ ಮಾರ್ಗವಾಗಿಲ್ಲ ಆದ್ದರಿಂದ ಪ್ರವಾಹ ವಿತರಣೆಯು ಸೈನುಸೈಡಲ್ ವಿತರಣೆಯಾಗಿರುವುದಿಲ್ಲ ಆದ್ದರಿಂದ ವಾಸ್ತವಿಕ ಆಂಟೆನಾದಲ್ಲಿ ಪ್ರವಾಹ ವಿತರಣೆಯು ನನಗೆ ತಿಳಿದಿಲ್ಲ ವಾಸ್ತವಿಕ ಪ್ರವಾಹ ವಿತರಣೆ ನನಗೆ ತಿಳಿದಿಲ್ಲದಿದ್ದರೆ ನಾನು ಇನ್ನು ಮುಂದೆ ಈ ಅಭಿವ್ಯಕ್ತಿಯನ್ನು ಸರಿಯಾಗಿ ಬಳಸಲಾಗುವುದಿಲ್ಲ ನಾನು ಜೆ ಅನ್ನು ತಿಳಿದಿಲ್ಲದಿದ್ದರೆ ನಾನು ಎ ಕನ್ವಿಲ್ಯೂಷನ್ ಅನ್ನು ಹೇಗೆ ಕಂಡುಹಿಡಿಯಬಹುದು ಆದ್ದರಿಂದ ನನಗೆ ಜೆ ಗೊತ್ತಿಲ್ಲ ಇಲ್ಲಿ ಸಿಇಎಂ ನಮ್ಮ ರಕ್ಷಣೆಗೆ ಬರುತ್ತದೆ ಆದ್ದರಿಂದ ಕಂಪ್ಯೂಟೇಶನಲ್ ವಿದ್ಯುತ್ಕಾಂತೀಯತೆಯು ಜೆ ಗೆ ಗಡಿ ಪರಿಸ್ಥಿತಿಗಳನ್ನು ನೀಡಬೇಕೆಂದು ಲೆಕ್ಕಹಾಕಲು ನಮಗೆ ಸಹಾಯ ಮಾಡುತ್ತದೆ ನಾನು ಜೆ ಅನ್ನು ಪಡೆಯುತ್ತೇನೆ ಮತ್ತು ನಂತರ ನಾನು ಅದರಿಂದ ಎ ಎಚ್ ಹಾಗೂ ಈ ಪಡೆಯುತ್ತೇನೆ ಆದ್ದರಿಂದ CEM ಇಂದ ನಾವು J ಅನ್ನು ಲೆಕ್ಕ ಹಾಕುತ್ತೇವೆ ಸಮಯ 0217 ನೋಡಿ ಹೌದು ಚಾರ್ಜ್ ವಿತರಣೆಯನ್ನು ಸರಿಯಾಗಿ ಕಂಡುಹಿಡಿಯಲು ನಾವು ಬಯಸಿದ ಸಮಗ್ರ ಸಮೀಕರಣ ವಿಧಾನಗಳಲ್ಲಿನ ನಮ್ಮ ಆರಂಭಿಕ ಉದಾಹರಣೆಯಂತೆ ಆದ್ದರಿಂದ ಜೆ ಅನ್ನು ಲೆಕ್ಕಹಾಕಿ ನಂತರ ಎ → ಎಚ್ → ಇ ಇದು ನಾವು ಸರಿಯಾಗಿ ಅನುಸರಿಸುವ ಸಾಮಾನ್ಯ ತತ್ವಶಾಸ್ತ್ರವಾಗಿದೆ ಈಗ ನಾವು ಎರಡು ವಿಭಿನ್ನ ಪ್ರಕರಣಗಳ ಬಗ್ಗೆ ಮಾತನಾಡುತ್ತೇವೆ ಒಂದು ಪ್ರಸರಣ ಮತ್ತು ಇನ್ನೊಂದು ಸ್ವೀಕರಿಸುವ ಮೋಡ್ನಲ್ಲಿ ಕಾರ್ಯನಿರ್ವಹಿಸುವ ಆಂಟೆನಾ ಆದ್ದರಿಂದ ಆಂಟೆನಾ ಪ್ರಸಾರ ಮೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಆದ್ದರಿಂದ ನೀವು ಅದನ್ನು ಜನರೇಟರ್ ಎಂದು ತೋರಿಸುತ್ತೀರಿ ಈ ಜನರೇಟರ್ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುತ್ತಿದೆ ಮತ್ತು ಈ ಪ್ರವಾಹವು ವಿಕಿರಣಗೊಳ್ಳುತ್ತಿದೆ ಅಂದರೆ ಈ ಪ್ರವಾಹವು ಒಂದು ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಸ್ವೀಕರಿಸುವ ಸಂದರ್ಭದಲ್ಲಿ ಇದು ನನ್ನ ಆಂಟೆನಾ ಆಗಿದ್ದರೆ ಏನಾಗುತ್ತದೆ ಕೆಲವು ಇ ಈ ಆಂಟೆನಾ ಮೇಲೆ ಬೀಳುತ್ತಿದೆ ಈ ಇ ಏನು ಮಾಡುತ್ತದೆ ಸಮಯ ನೋಡಿ 0336 ಅದು ಈ ಲೋಹೀಯ ರಚನೆಯಲ್ಲಿ ಪ್ರವಾಹವನ್ನು ಉತ್ಪತ್ತಿಯಾಗಿಸುತ್ತದೆ ಅಥವಾ ಪ್ರೇರೇಪಿಸುತ್ತದೆ ಆದ್ದರಿಂದಇದು ಇಲ್ಲಿ ಪ್ರವಾಹವನ್ನು ಪ್ರೇರೇಪಿಸಲಿದೆ ಮತ್ತು ಆ ಪ್ರವಾಹವನ್ನು ನಾನು ತೆಗೆದುಕೊಂಡು ಅದನ್ನು ಪ್ರತಿರೋಧಕದ ಉದ್ದಕ್ಕೂ ಹಾಕಬಹುದು ಇದರಿಂದ ವೋಲ್ಟೇಜ್ ಅನ್ನು ಸರಿಯಾಗಿ ಲೆಕ್ಕಮಾಡಿ ಪಡೆಯಬಹುದು ಆದ್ದರಿಂದ ಸ್ವೀಕರಿಸುವ ಪ್ರಕರಣದಲ್ಲಿ ಇದು ನಡೆಯುತ್ತಿದೆ ಆದ್ದರಿಂದ ಸ್ವೀಕರಿಸುವ ಹಾಗೂ ಪ್ರಸರಿಸುವ ಎರಡೂ ಸಂದರ್ಭಗಳಲ್ಲಿ ಸಾಮಾನ್ಯವಾದ ಸಂಗತಿಯೆಂದರೆ ಪ್ರಚೋದಿತ ಪ್ರವಾಹ ಪ್ರಸರಿಸುವ ಸಂದರ್ಭದಲ್ಲಿ ಜನರೇಟರ್ ತಂತಿಯ ಮೇಲ್ಮೈಯಲ್ಲಿ ಪ್ರವಾಹವನ್ನು ಪ್ರೇರೇಪಿಸುತ್ತದೆ ಮತ್ತು ನಂತರ ಆ ಪ್ರವಾಹವು ಹೊರಸೂಸುತ್ತದೆ ಸ್ವೀಕರಿಸುವ ಸಂದರ್ಭದಲ್ಲಿ ಕ್ಷೇತ್ರವು ಮೇಲ್ಮೈಯಲ್ಲಿ ಒಂದು ಪ್ರವಾಹವನ್ನು ಪ್ರಚೋದಿಸುತ್ತದೆ ಮತ್ತು ಈ ಪ್ರವಾಹವನ್ನು ನಾವು ಗಣನೆಗೆ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ಪ್ರಚೋದಿತ ಪ್ರವಾಹವಿದೆ ಮತ್ತು ಇದೀಗ ನಾವು ನಿರ್ವಾಹಕಗಳ ಬಗ್ಗೆ ಮಾತನಾಡಲಿದ್ದೇವೆ ವಾಸ್ತವವಾಗಿ ಉತ್ತಮ ನಿರ್ವಾಹಕಗಳು ಆದ್ದರಿಂದ ತಂತಿಯ ಬಗ್ಗೆ ಯೋಚಿಸಿ ಸಮಯ ನೋಡಿ 0440 ಇದು ಅರ್ಥವಿವರಣೆಯ ವಿಷಯವಾಗಿದ್ದು ನೀವು ಅದನ್ನು ಮೇಲ್ಮೈಯಲ್ಲಿ ಪ್ರಚೋದಿಸುತ್ತಿರುವ ಪ್ರವಾಹ ಎಂದು ಸಹ ಭಾವಿಸಬಹುದು ಸಮಯ ನೋಡಿ 0446 ಆ ಪ್ರವಾಹವು ತಂತಿ ಮತ್ತು ಪ್ರತಿರೋಧಕದ ಮೂಲಕ ಹರಿಯುವಾಗ ವೋಲ್ಟೇಜ್ ಮೊದಲು ಬಂದಿತು ಮತ್ತು ನಂತರ ಪ್ರವಾಹ ಅಥವಾ ಪ್ರವಾಹ ಮೊದಲು ಬಂದಿತು ಮತ್ತು ನಂತರ ವೋಲ್ಟೇಜ್ ಎಂಬುದು ಬೇಕಾಗಿಲ್ಲ ಆದ್ದರಿಂದ ಎರಡೂ ಒಂದೇ ನೀವು ಶುದ್ಧ ಭೌತಶಾಸ್ತ್ರಜ್ಞನನ್ನು ಕೇಳಿದರೆ ಕೆಲವು ವ್ಯತ್ಯಾಸ ಇವೆ ಸಮಯ ನೋಡಿ 0503 ಹೌದು ಎಂಜಿನಿಯರಿಂಗ್ ದೃಷ್ಟಿಕೋನದಿಂದ ಪರವಾಗಿಲ್ಲ ಪ್ರಚೋದಿತ ಪ್ರವಾಹದ ವ್ಯಾಖ್ಯಾನದೊಂದಿಗೆ ನಾವು ಹೋಗಲು ಕಾರಣವೇನೆಂದರೆ ಕ್ಷೇತ್ರವನ್ನು ಪ್ರವಾಹಕ್ಕೆ ಸಂಬಂಧಿಸುವ ಮಾರ್ಗವನ್ನು ನಾವು ತಿಳಿದಿದ್ದೇವೆ ನನಗೆ ಜೆ ತಿಳಿದಿದ್ದರೆ ನಾನು ಸರಿಯಾಗಿ E ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಬಳಸಲು ಹೊರಟಿರುವ ತತ್ವಶಾಸ್ತ್ರ ಇದು ಆದರೆ ನೀವು ನನಗೆ ವೋಲ್ಟೇಜ್ ಅನ್ನು ನೀಡಿದರೆ ಮ್ಯಾಕ್ಸ್ವೆಲ್ನ ಸಮೀಕರಣಗಳೊಂದಿಗೆ ಏನು ಮಾಡಬೇಕೆಂದು ನನಗೆ ತಿಳಿದಿಲ್ಲ ಎಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿ ವೋಲ್ಟೇಜ್ ಅನ್ನು ಏಕೆ ಹಾಕುತ್ತೇನೆ ಅಲ್ಲವೇ ವೋಲ್ಟೇಜಿನ ಗ್ರೇಡಿಯಂಟ್ ವಿದ್ಯುತ್ ಕ್ಷೇತ್ರ ಆದ್ದರಿಂದ ನಾವು ಇಲ್ಲಿ ಪ್ರಚೋದಿತ ಪ್ರವಾಹ ತತ್ವಶಾಸ್ತ್ರವನ್ನು ಅನುಸರಿಸುತ್ತೇವೆ ಆದ್ದರಿಂದ ನಾವು ಮುಂದುವರಿದಾಗ ನಾವು ಹೆಚ್ಚು ವಿವರವಾಗಿ ಹೋಗುತ್ತೇವೆ ಆದರೆ ಮೂಲ ಅಂಶವೆಂದರೆ ಪ್ರವಾಹವನ್ನು ಪ್ರಚೋದಿಸುವುದರ ಜೊತೆಗೆ ಪ್ರೇರಿತ ಪ್ರವಾಹದ ಬಗ್ಗೆ ನಾವು ಮಾತನಾಡಬೇಕು ಹೌದು ಆಂಟೆನಾ ಸ್ವೀಕರಿಸುವ ಸಂದರ್ಭದಲ್ಲಿ ಘಟನಾ ಕ್ಷೇತ್ರ ಇದೆ ಅಲ್ಲವೇ ಪ್ರವಾಹವನ್ನು ಪ್ರಚೋದಿಸುವಲ್ಲಿ ಒಂದು ಕ್ಷೇತ್ರವಿದೆ ಅದರಿಂದ ಪ್ರವಾಹವೂ ಸಹ ವಿಕಿರಣಗೊಳ್ಳಲಿದೆ ಅಂತೆಯೇ ಉತ್ಪಾದಿಸುವ ಸಂದರ್ಭದಲ್ಲಿ ಜನರೇಟರ್ನಿಂದ ಪ್ರೇರಿತ ವೋಲ್ಟೇಜ್ ಅಥವಾ ಪ್ರೇರಿತ ಪ್ರವಾಹ ಮತ್ತು ತಂತಿಯ ಮೇಲೆ ಏನಾದರೂ ಇರುತ್ತದೆ ಆದ್ದರಿಂದ ನಾನು ಎರಡು ವಿಷಯಗಳ ಬಗ್ಗೆ ಚಿಂತಿಸಬೇಕಾಗಿದೆ